ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ಪಿಹೆಚ್ಡಿ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಯ ಪಾತ್ರವಾಗಿ ವಿದ್ಯಾರ್ಥಿ ಪರಿಗಣಿಸಬೇಕಾದ ನಿರ್ದಿಷ್ಟ ಅಂಶಗಳು ಏನು ಇವೆ ಎಂದು ನಾವು ಭಾವಿಸುವ ಬಗ್ಗೆ ಸ್ವಲ್ಪ ಹೆಚ್ಚು ಚರ್ಚೆಯನ್ನು ಹೊಂದಬಹುದು ಮತ್ತು ಅವನು ಅಥವಾ ಅವಳು ಮಾರ್ಗದರ್ಶಿಯಿಂದ ಏನು ನಿರೀಕ್ಷಿಸಬಹುದು ಆದ್ದರಿಂದ ಒಂದು ಮಾರ್ಗದರ್ಶಿ ಪಾತ್ರವಾಗಿ ಒಂದು ಸಮಂಜಸವಾದ ನಿರೀಕ್ಷೆ ಏನಾಗಿರುತ್ತದೆ ಆದ್ದರಿಂದ ಇವು ಬಹುಶಃ ನೋಡಬಹುದಾದ ಕೆಲವು ವಿಷಯಗಳಾಗಿವೆ ಫಣಿಕುಮಾರ್ ಹಾಗಾಗಿ ನಾನು ಪ್ರಶ್ನೆಯನ್ನು ಕೇಳುತ್ತೇನೆ ಮತ್ತು ನಂತರ ನೋಡುತ್ತೇನೆ ಹಾಗಾಗಿ ಏನು ಮಾಡಬೇಕೆಂದು ಸಲಹೆಗಾರನು ದಿನನಿತ್ಯದ ಮಾರ್ಗದರ್ಶನ ನೀಡಲು ನಿರೀಕ್ಷಿಸುತ್ತೀರಾ ವಿದ್ಯಾರ್ಥಿ ತಿರುಗಿ ಹೇಳುವುದು ಸರ್ ನಾನು ಇಂದು ಇದನ್ನು ಮಾಡಿದ್ದೇನೆ ಮತ್ತು ನಾನು ಮುಂದೆ ಏನು ಮಾಡಬೇಕು ಎಂದು ನೀವು ನಿರೀಕ್ಷಿಸುತ್ತೀರಾ ಅದು ಕೆಲಸ ಮಾಡುವ ಕ್ರಮವಾ ಪ್ರೊಫೆಸರ್ ಅರುಣ್ ಕೆ ತಂಗಿರಾಲ ನೀವು ಅಲ್ಲಿ ಸೂಚನೆಗಳನ್ನು ಹೊಂದಿರಲು ಇದು ಮಿಷನ್ ಮೋಡ್ ವಿಷಯವಲ್ಲ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ತಂಗಿರಾಲಾ ನಂತರ ಆ ದಿನದ ಸೂಚನೆಗಳನ್ನು ನೀವು ಪಾಲಿಸುತ್ತಲೇ ಇರಿ ಸೂಚನೆಗಳ ಕ್ಯಾಲೆಂಡರ್ ಇದೆ ಹಾಗೆ ಇಲ್ಲ ನೆನಪಿಡಿ ನಾವು ಬಳಸುತ್ತಿರುವ ಪದವು ಸಲಹೆಗಾರ ಅಥವಾ ಮಾರ್ಗದರ್ಶಿಯಾಗಿದೆ ಅಂದರೆ ನೀವು ಅನ್ವೇಷಿಸುವ ಮತ್ತು ನೀವು ಕಳೆದುಹೋಗುತ್ತೀರಿ ಅಥವಾ ನೀವು ಕಳೆದುಹೋಗುವಿರಿ ಎಂದು ಸಲಹೆಗಾರನು ನೋಡಿದಾಗ ಸಲಹೆಗಾರನು ನಿಮ್ಮ ಸಂಶೋಧನೆಯ ನಿರ್ದೇಶನವನ್ನು ಸ್ವಲ್ಪಮಟ್ಟಿಗೆ ಬದಲಾಯಿಸುತ್ತಾನೆ ಮತ್ತು ನೀವು ಅಜ್ಞಾತ ಸಮುದ್ರದಲ್ಲಿ ಪ್ರಯಾಣಿಸುತ್ತಿದ್ದಂತೆಯೇ ಇರುತ್ತೀರಿ ನೀವು ದೋಣಿಯನ್ನು ಸಾಗಿಸುತ್ತಿದ್ದೀರಿ ಆದರೆ ನೀವು ಸ್ಟೀರಿಂಗ್ ಮಾಡುವಲ್ಲಿ ಸಲಹೆಗಾರನು ಕೇವಲ ನೋಡುತ್ತಿದ್ದಾನೆ ಮತ್ತು ಸಲಹೆಗಾರನ ಪಾತ್ರವು ಫಲಿತಾಂಶಗಳನ್ನು ಅರ್ಥೈಸಲು ಸಹಾಯ ಮಾಡುತ್ತದೆ ಫಲಿತಾಂಶಗಳನ್ನು ಸರಿಯಾದ ದೃಷ್ಟಿಕೋನದಲ್ಲಿ ಇರಿಸಿ ಮತ್ತು ಹೀಗೆ ಮಾಡುವುದು ಹಾಗಾಗಿ ಅದು ಅನೇಕ ವಿದ್ಯಾರ್ಥಿಗಳು ತಿಳಿಯದೆ ಇರುವ ಒಂದು ಪ್ರಮುಖವಾದ ಅಂಶವಾಗಿದೆ ಎಂದು ನಾನು ಭಾವಿಸುತ್ತೇನೆ ಮಾರ್ಗದರ್ಶಿಗಳು ದಿನನಿತ್ಯದ ಸೂಚನೆಗಳನ್ನು ಅಥವಾ ನಿಮಗೆ ತಿಳಿದಿರುವ ಅಥವಾ ವಾರಕ್ಕೊಮ್ಮೆ ಸೂಚನೆಗಳನ್ನು ನೀಡಬೇಕೆಂದು ಅವರು ನಿರೀಕ್ಷಿಸುತ್ತಾರೆ ನಾನು ಇದನ್ನು ಮಾಡಿದ್ದೇನೆ ಈಗ ಏನು ಮುಂದಿನದು ಅದು ಸಂಶೋಧನೆ ಅಲ್ಲ ಸಂಶೋಧನೆಯು ನೀವೇ ಸ್ವತಃ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದೆ ಆದರೆ ಒಂದು ಸಲಹಾಕಾರನ ಬೆಂಬಲದೊಂದಿಗೆ ಅಪರಿಚಿತ ಪ್ರದೇಶಗಳಲ್ಲಿ ನೀವು ಶಾಶ್ವತವಾಗಿ ಕಳೆದುಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವರು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹಾಗಾಗಿ ನನ್ನ ಸ್ವಂತ ಅನುಭವಗಳಿಗೆ ಮತ್ತು ಬಹುಶಃ ಅಂತಹುದೇ ಅನುಭವಗಳಿಗೆ ಹೋಗುವಾಗ ನೀವು ಹೆಚ್ಚು ಪ್ರಾಪಂಚಿಕ ಅಂಶಗಳನ್ನು ನೋಡಿದರೆ ಆದ್ದರಿಂದ ಸಾಮಾನ್ಯವಾಗಿ ಒಮ್ಮೆ ನೀವು ಸಲಹೆಗಾರನನ್ನುಖಚಿತ ಪಡಿಸಿದಾಗ ನೀವು ಸಲಹೆಗಾರನ ಅಡಿಯಲ್ಲಿ ಕೆಲಸವನ್ನು ಪ್ರಾರಂಭಿಸಿದಾಗ ನೀವು ಸಲಹೆಗಾರರ ಬಳಿ ಹೋಗಿ ಮತ್ತು ನಿಮಗೆ ಆಸಕ್ತಿದಾಯಕರಾಗಿರುವ ಕೆಲಸದ ಕುರಿತು ಮಾತನಾಡಲು ಪ್ರಾರಂಭಿಸಿ ಪ್ರಸ್ತುತ ಪ್ರದೇಶದಲ್ಲಿ ಏನಾಗುತ್ತಿದೆ ಆದ್ದರಿಂದ ಸಲಹೆಗಾರ ಬಹುಶಃ ನಿಮಗೆ ಹೇಳಬಹುದು ಈ ಪ್ರದೇಶವು ತುಂಬಾ ಆಸಕ್ತಿದಾಯಕವಾಗಬಹುದು ನೀವು ಪೇಪರ್ಗಳನ್ನು ನೋಡುತ್ತೀರಿ ಕೆಲವು ಸಲಹಾಕಾರರು ನಿಮಗೆ 10 ಪತ್ರಗಳ ಪಟ್ಟಿಯನ್ನು ನೀಡುವ ಮಟ್ಟಿಗೆ ಹೋಗುತ್ತಾರೆ ನೀವು ಈ 10 ಪೇಪರ್ಗಳನ್ನು ಓದಿದ್ದು ಈ 11 ನೇ ಕಾಗದವನ್ನು ಓದಿ ನಂತರ ಪುನರಾವರ್ತಿಸಲು ಪ್ರಯತ್ನಿಸಿ ಅವರು ಅದನ್ನು ಮಾಡುತ್ತಾರೆ ಕೆಲವು ಸಲಹೆಗಾರರು ನಿಮಗೆ ಗೊತ್ತಾ ಓದಲು ಹೋಗಿ ಇದು ಹೊಸ ಪ್ರದೇಶ ಅತ್ಯಾಕರ್ಷಕ ಪ್ರದೇಶವಾಗಿದೆ ಮತ್ತು ಈಗ ಇದು ಒಂದು ಶೈಲಿ ಸಮಸ್ಯೆ ಮತ್ತು ಕೆಲವು ವಿದ್ಯಾರ್ಥಿ ಈ ಮೊದಲ ರೀತಿಯ ಸಲಹೆಗಾರನನ್ನು ಇಷ್ಟಪಡುತ್ತದೆ ಮತ್ತು ನೀವು ಈ ಪ್ರದೇಶವನ್ನು ಪ್ರಯತ್ನಿಸಿದರೆ ನಂತರ ಏನಾಗುತ್ತದೆ ಎಂದು ನೋಡುತ್ತಾರೆ ಮತ್ತು ಇತರ ಸಲಹೆಗಾರ ನಿಮಗೆ ಪತ್ರಗಳ ಸರಣಿಯನ್ನು ನೀಡುತ್ತಾರೆ ಮತ್ತು ನೀವು 11 ನೇ ಕಾಗದದಲ್ಲಿ ಫಲಿತಾಂಶವನ್ನು ಉತ್ಪತ್ತಿ ಮಾಡುತ್ತೀರಿ ನಿಮಗೆ ಗೊತ್ತಾ ಕೆಲವು ವಿದ್ಯಾರ್ಥಿಗಳು ವಾಸ್ತವವಾಗಿ ಎರಡನೆಯ ವಿಧವನ್ನೂ ಸಹ ಇಷ್ಟಪಡುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಅವರು ಹೆಚ್ಚು ಅನ್ವೇಷಿಸಲು ಬಯಸುತ್ತಾರೆ ಆದ್ದರಿಂದ ಪಾತ್ರಗಳು ಬಹಳಷ್ಟು ಬದಲಾಗುತ್ತದೆ ಆದರೆ ಇದು ಸಾಧಾರಣವಾಗಿ ಸಾಮಾನ್ಯವಾಗಿದೆ ನಿಮ್ಮ ಸಲಹೆಗಾರನು ನಿಮ್ಮನ್ನು ಪ್ರಾರಂಭಿಸುತ್ತಾನೆ 99 ಪ್ರಕರಣಗಳಲ್ಲಿ ಇದು ಹೆಚ್ಚು ಕಡಿಮೆ ಅಥವಾ ಸಾಮಾನ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಂತರ ನಡೆಯುವ ಕೆಲಸದಲ್ಲಿ ವಿದ್ಯಾರ್ಥಿ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತಾರೆ ತಂಗಿರಾಲಾ ಇದು ಬಹಳ ಮುಖ್ಯವಾದದ್ದು ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಥಂಗರಾಜ್ ಮತ್ತು ಇದು ಸಂಪೂರ್ಣವಾಗಿ ವಿದ್ಯಾರ್ಥಿ ಮೇಲೆ ಅವಲಂಬಿಸಿದೆ ಕೇವಲ ವಿದ್ಯಾರ್ಥಿಗಳು ಹೋಗಿ ಓದುತ್ತಾರೆ ಎಡ ಬಲ ಸೆಂಟರ್ ಮತ್ತು ನಂತರ ಬಹಳಷ್ಟು ಕೆಲಸ ಮಾಡಿ ಸಲಹೆಗಾರನ ಬಳಿ ಬಂದು ಹೇಳುತ್ತಾರೆ ನನಗೆ ಇದು ಸಿಕ್ಕಿದೆ ನನಗೆ ಇದು ಸಿಕ್ಕಿದೆ ನನಗೆ ಇದು ಸಿಕ್ಕಿದೆ ಇನ್ನು ಕೆಲವು ಕಡೆ ವಿದ್ಯಾರ್ಥಿಗಳು ನಿರುತ್ಸಾಹಗೊಳ್ಳುವರು ಮತ್ತು ನಂತರ ನೀವು ಅವರನ್ನು ಬೆನ್ನಟ್ಟಿ ಹಾಕಬೇಕು ಇದು ಪ್ರಕರಣದಿಂದ ಪ್ರಕರಣಕ್ಕೆ ಬದಲಾಗುತ್ತದೆ ಪ್ರೊಫೆಸರ್ ಜಿ ಫಣಿಕುಮಾರ್ ಆದ್ದರಿಂದ ಈಗ ನಾವು ವಿದ್ಯಾರ್ಥಿಗಳ ಪಾತ್ರಕ್ಕೆ ಹತ್ತಿರ ಬರುತ್ತೇವೆ ನಾನು ಸ್ವಲ್ಪ ಪ್ರಶ್ನೆ ಕೇಳುತ್ತೇನೆ ಅಭಿಜಿತ್ ನನಗೆ ಹೇಳುವುದು ವಿದ್ಯಾರ್ಥಿ ಸಂಶೋಧನೆಗೆ ತೆಗೆದುಕೊಳ್ಳುವ ಮೊದಲು ಅವರು ಸೂಪರ್ ಬುದ್ಧಿವಂತರಾಗಿರಬೇಕು ಅಥವಾ ಅವರು ಸಂಶೋಧನೆಗೆ ಒಳಗಾಗುವ ಮೊದಲು ಸಾಹಸಕ್ಕೆ ಹೋಗಬೇಕಾದ ಅಗತ್ಯವಿದೆಯೇ ಅವರು ಆ ರೀತಿಯ ಮನಸ್ಸಿನ ಗುಂಪನ್ನು ಹೊಂದಿರಬೇಕು ಅಥವಾ ಅವರು ಸಂಶೋಧನೆ ಮಾಡಲು ಸಾಧ್ಯವಾದರೆ ಬಹಳ ಕಷ್ಟವಾಗಬೇಕೇ ಸಂಶೋಧಕರಂತೆ ತಮ್ಮ ಪಾತ್ರವನ್ನು ಪೂರೈಸಲು ವಿದ್ಯಾರ್ಥಿಗಳಿಗೆ ಯಾವ ಗುಣಲಕ್ಷಣಗಳು ಇರಬೇಕು ಎಂದು ನೀವು ಯೋಚಿಸುತ್ತೀರಿ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಹೌದು ನಾವು ಆರಂಭದಿಂದಲೇ ಹೇಳಿದ್ದಂತೆ ಪ್ರಾರಂಭವಾಗುವುದು ನಿಮಗೆ ತಿಳಿದಿದೆ ಆಸಕ್ತಿ ಕಲಿಕೆಯ ಆತ್ಮ ನಿಜವಾಗಿಯೂ ನೀವು ಪ್ರಾರಂಭಿಸುವ ಮೂಲ ಲಕ್ಷಣಗಳು ಎಂದು ಅರ್ಥ ನಾನು ಇದನ್ನು ಮಾಡುತ್ತೇನೆ ಎಂದು ಹೇಳುವ ಮೂಲಕ ನೀವು ಪ್ರಾರಂಭಿಸಬಾರದು ನಾವು ಹೇಳಿದಂತೆ ತಕ್ಷಣವೇ ಮಾರ್ಗವನ್ನು ಮುರಿದುಬಿಡುವುದಿಲ್ಲ ಮತ್ತು ವಿಷಯಗಳನ್ನು ಮಾಡಬಹುದು ಆದ್ದರಿಂದ ವಸ್ತುಗಳ ಆರಂಭಿಕ ಭಾಗವು ಈ ಬೆ೦ಕಿಯ ಕಿಡಿ ಮತ್ತು ಉತ್ಸಾಹ ಮತ್ತು ಇವುಗಳು ನಮ್ಮ ಆತ್ಮಗಳನ್ನು ಮೊದಲಿಗೆ ವಿವರಿಸುವ ಪದಗಳು ಮತ್ತು ನನ್ನ ಮಾಸ್ಟರ್ಸ್ ಪದವಿ ಸಮಯದಲ್ಲಿ ನನ್ನ ಅನುಭವಕ್ಕೆ ಮರಳಿದೆ ಉದಾಹರಣೆಗೆ ನಾನು ಹೋಗಿ ಸಲಹೆಗಾರರೊಂದಿಗೆ ಚರ್ಚಿಸುತ್ತೇನೆ ಮತ್ತು ನಾವು ಸಲಹೆಗಾರನ ಬಳಿ ಚರ್ಚಿಸುತ್ತಿರುವಾಗ ನಾವು ಅದನ್ನು ವಿನೋದಕ್ಕಾಗಿ ಏಕೆ ಪ್ರಯತ್ನಿಸುವುದಿಲ್ಲ ಮತ್ತು ನಿಮಗೆ ಗೊತ್ತಾ ನಿಜವಾಗಿಯೂ ನನಗೆ ಹರ್ಷ ಮತ್ತು ಕೆಲವೊಮ್ಮೆ ಹಿಮ್ಮುಖ ಬಹುಶಃ ಸಂಭವಿಸಬಹುದು ನನ್ನ ಸಲಹೆಗಾರ ಹೇಳುವಿಕೆಯಿಲ್ಲದೆ ನನ್ನ ಪ್ರಾಯೋಗಿಕ ಸೆಟಪ್ಗಾಗಿ ನಾನು ನಿಜವಾಗಿ ಡೇಟಾವನ್ನು ಸಂಪಾದಿಸಿದೆ ನಂತರ ಸಲಹೆಗಾರ ಹೇಳುತ್ತಾರೆ ಓಹ್ ಇದು ತುಂಬಾ ಉತ್ತೇಜನಕಾರಿಯಾಗಿದೆ ಆದ್ದರಿಂದ ವಾಸ್ತವವಾಗಿ ನಮಗೆ ಎರಡೂ ತಾಂತ್ರಿಕ ವಿಷಯದ ಬಗ್ಗೆ ಪರಸ್ಪರ ಉತ್ಸಾಹ ಉಂಟು ಮಾಡಬೇಕು ಆದ್ದರಿಂದ ಇದು ನಿಜವಾಗಿಯೂ ಪ್ರಮುಖವಾದ ಪಾತ್ರವಾಗಿದ್ದು ನಿಜವಾಗಿ ಅಭಿನಂದನೆಗಳು ಮುಂದುವರಿಯುತ್ತದೆ ಫಣಿಕುಮಾರ್ ಉತ್ಸಾಹ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಅಲ್ಲದೆ ಇದಕ್ಕೆ ವಾಡಿಕೆಯಿದೆ ನಾನು ವಾಡಿಕೆಯಂತೆ ಹಿಂತಿರುಗುತ್ತಿದ್ದೇನೆ ನನಗೆ ಏಕೆ ಗೊತ್ತಿಲ್ಲ ಉದಾಹರಣೆಗೆ ಹೆಚ್ಚಿನ ಸಲಹೆಗಾರರು ಮತ್ತು ವಿದ್ಯಾರ್ಥಿಗಳು ವಾರಕ್ಕೊಮ್ಮೆ ಭೇಟಿಯಾಗುತ್ತಾರೆ ಅದು ಸಂಭವಿಸುತ್ತದೆ ಮತ್ತು ಅವರು ನಿಯಮಿತವಾಗಿ ಭೇಟಿಯಾಗುತ್ತಾರೆ ಅದು ಸಹಾಯ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆ ನಿಮ್ಮ ಸಲಹೆಗಾರನು ಸಭೆಯ ಬಗ್ಗೆ ನಿರ್ದಿಷ್ಟವಾಗಿಲ್ಲದಿದ್ದರೂ ನಿಯಮಿತವಾಗಿ ಭೇಟಿ ಮಾಡಲು ಇದು ದೀರ್ಘಕಾಲದವರೆಗೆ ನೆರವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಸ್ವಲ್ಪ ಸಮಯದವರೆಗೆ ಸಭೆಯನ್ನು ಒತ್ತಾಯಿಸುವುದು ಒಳ್ಳೆಯದು ಏಕೆಂದರೆ ಕಲ್ಪನೆಗಳ ವಿನಿಮಯ ನೀವು ಈ ಕಲ್ಪನೆಯನ್ನು ವ್ಯಕ್ತಪಡಿಸುತ್ತೀರಿ ಸಲಹೆಗಾರನ ಮುಂದೆ ಅದನ್ನು ಜೋರಾಗಿ ಹೇಳಿಕೊಳ್ಳಿ ನಿಮ್ಮ ತಲೆಯಲ್ಲಿ ವಿಷಯಗಳನ್ನು ತೆರವುಗೊಳಿಸಲು ಬಹಳಷ್ಟು ಸಹಾಯ ಮಾಡುತ್ತದೆ ನಿಯಮಿತ ಸಭೆಗಳು ನಡೆಯುತ್ತಿರುವಾಗ ಮತ್ತು ಆ ಸಭೆಗಳಲ್ಲಿ ಏನಾಗುತ್ತದೆ ಅಭಿಜಿತ್ ಹೇಳುವಂತೆ ಅದು ಕಾಲಕಾಲಕ್ಕೆ ಬದಲಾಗುತ್ತದೆ ವಿದ್ಯಾರ್ಥಿಯು ಕೆಳಗಿರುವಾಗ ಮತ್ತು ಸಲಹೆಗಾರನು ಹೆಜ್ಜೆ ಇದ್ದಾಗ ಸಮಯಗಳಾಗಿರಬಹುದು ಮತ್ತು ನೀವು ಈ ರೀತಿ ನೋಡುತ್ತೀರಿ ಎಂದು ಹೇಳಬಹುದು ಸಲಹೆಗಾರನಿಗೆ ಆಸಕ್ತಿಯಿಲ್ಲದಿದ್ದರೂ ಕೆಲವೊಮ್ಮೆ ವಿದ್ಯಾರ್ಥಿಗೆ ಸೈನ್ ಇನ್ ಆಗಬೇಕಾದ ಸಮಯದವರೆಗೆ ಅದು ಬದಲಾಗುತ್ತದೆ ಕೆಲವು ಸಲಹೆಗಾರರು ಬಹಳ ಕುಶಲ ಕೈಗಳನ್ನು ಹೊಂದಿದ್ದಾರೆ ಅವರು ನಿಮ್ಮೊಂದಿಗೆ ಮಂಡಳಿಯಲ್ಲಿ ಕೆಲಸ ಮಾಡುತ್ತಾರೆ ಬರೆದುಕೊಳ್ಳಿ ಪಡೆದುಕೊಳ್ಳಿ ಇತ್ಯಾದಿ ಕೆಲವು ಸಲಹಾಕಾರರು ನಾನು ಕಾರ್ಯದ ಬಗ್ಗೆ ಹೋಗುತ್ತಿಲ್ಲ ನೀವು ಕಾಗದವನ್ನು ಓದಿ ಇದು ನಿಮ್ಮ ಸಮಸ್ಯೆ ಇದು ಬದಲಾಗುತ್ತದೆ ಸಾರ್ವತ್ರಿಕ ನಿಯಮವಿಲ್ಲ ಎರಡೂ ಬಗ್ಗೆ ಪ್ರಯೋಜನಗಳು ಮತ್ತು ನಕಾರಾತ್ಮಕ ಅಂಶಗಳಿವೆ ಆದರೆ ನಾನು ನಿಯಮಿತ ಸಭೆಗಳನ್ನು ಹೇಳುತ್ತೇನೆ ಹೌದು ಬಹಳ ಮುಖ್ಯ ಪ್ರೊಫೆಸರ್ ತಂಗಿರಾಲ ನಾನು ಕೇವಲ ಮೂರು ಪಾಯಿಂಟ್ಗಳನ್ನು ಮಾಡಲು ಸಾಧ್ಯವಾದರೆ ಅಭಿಜಿತ್ ಮತ್ತು ಆಂಡ್ರ್ಯೂ ಅವರು ಹೇಳುವ ವಿಷಯಗಳ ಏಕಾಂತ ಏಕೀಕರಣ ಒಂದು ನಾನು ಭಾವಿಸುತ್ತೇನೆ ವರ್ತನೆ ವಿದ್ಯಾರ್ಥಿ ವರ್ತನೆ ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತದೆ ಒಬ್ಬ ವಿದ್ಯಾರ್ಥಿ ನನ್ನ ಬಳಿಗೆ ಬಂದಾಗ ನಾನು ಕೆಲಸ ಮಾಡಲು ಬಯಸುತ್ತೇನೆ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ನಿಜವಾಗಿಯೂ ಪಿಹೆಚ್ಡಿಗೆ ಕೆಲಸ ಮಾಡಲು ಬಯಸುತ್ತೇನೆ ನಾನು ನಿಮಗೆ ಜ್ಞಾನವನ್ನು ಹೊಂದಿಲ್ಲ ಎಂದು ನಾನು ನಿರೀಕ್ಷಿಸುವುದಿಲ್ಲ ಪ್ರಶ್ನೆಗೆ ಹಿಂತಿರುಗಿ ಜ್ಞಾನವು ಕೋರ್ಸ್ ಕೆಲಸ ಮತ್ತು ಕಲಿಕೆಯ ಮೂಲಕ ಸ್ವಾಭಾವಿಕವಾಗಿ ಸ್ವಾಧೀನಪಡಿಸಿಕೊಂಡಿರುವುದರಿಂದ ನಿಮಗೆ ಅಗತ್ಯವಿರುವ ಜ್ಞಾನವನ್ನು ಹೊಂದಬೇಕೆಂದು ನೀವು ನಿರೀಕ್ಷಿಸುತ್ತೀರಿ ಅತ್ಯಂತ ಮುಖ್ಯವಾದುದು ಮನೋಭಾವ ನೀವು ಕಲಿಯಲು ಮತ್ತು ಸಂಶೋಧನೆ ನಡೆಸಲು ಇಚ್ಛೆ ಹೊಂದಿದ್ದರೆ ನೀವು ಸಿದ್ಧರಾಗಿರುವಿರಿ ಮತ್ತು ಎರಡನೆಯದಾಗಿ ಕೆಲವು ಸಲಹೆಗಾರರು ನೀವು ಸಮಸ್ಯೆಯನ್ನು ವ್ಯಾಖ್ಯಾನಿಸಲು ಬಯಸುತ್ತಾರೆ ಮತ್ತು ಆ ಸಂದರ್ಭಗಳಲ್ಲಿ ಅವರು ನಿಮಗೆ ಕೆಲವು ಪೇಪರ್ಸ್ ಮತ್ತು ಇನ್ನೊಂದನ್ನು ನೀಡುತ್ತದೆ ಎಂದು ಆಂಡ್ರ್ಯೂ ಗಮನಸೆಳೆದಿದ್ದಾನೆ ಎಂದು ನಾನು ಎರಡನೆಯದಾಗಿ ಭಾವಿಸುತ್ತೇನೆ ಕೆಲವು ವಿದ್ಯಾರ್ಥಿಗಳು ತಮ್ಮದೇ ಸಮಸ್ಯೆಗಳನ್ನು ವಿವರಿಸುತ್ತಾರೆ ಕೆಲವು ವಿದ್ಯಾರ್ಥಿಗಳು ಹಾಗೆ ಮಾಡುತ್ತಾರೆ ಅವರು ಸಮಸ್ಯೆಯನ್ನು ಪೂರ್ವನಿರ್ಧರಿತವಾಗಬೇಕೆಂದು ಬಯಸುತ್ತಾರೆ ಮತ್ತು ನಿಮ್ಮ ಸಲಹೆಗಾರನನ್ನು ಆರಿಸುವಾಗ ಅದು ಪ್ರಮುಖ ಪಾತ್ರವಹಿಸುತ್ತದೆ ಈ ದಿನಗಳಲ್ಲಿ ಅವರು ಹೇಳಿರುವಂತೆ ಪೂರ್ವಸಿದ್ಧತೆ ಮಾಡಿ ಮೊದಲು ಸಾಕಷ್ಟು ಅಡಿಪಾಯ ಮಾಡಿ ಮತ್ತು ನಂತರ ನಿಮಗೆ ತಿಳಿದಿರುವವರು ಸಲಹೆಗಾರನ ಬಳಕೆಯನ್ನು ಹೇಗೆ ಅವಲಂಬಿಸಿರುತ್ತಾರೆ ಮತ್ತು ಸಲಹೆಗಾರರನ್ನು ಹೇಗೆ ಆಯ್ಕೆ ಮಾಡುತ್ತಾರೆ ಎಂಬುದನ್ನು ಕಂಡುಕೊಳ್ಳಿ ಮತ್ತು ಮೂರನೆಯ ವಿಷಯವೆಂದರೆ ನಿಮ್ಮ ಫಲಿತಾಂಶಗಳನ್ನು ಸಲಹೆಗಾರನು ದೊಡ್ಡ ಬದಲಾವಣೆಯನ್ನು ಹಂಚಿಕೊಳ್ಳುತ್ತಿದ್ದಾನೆಂದು ನಾನು ಭಾವಿಸುತ್ತೇನೆ ಕೆಲವು ಸಲಹೆಗಾರರು ಬಹಳ ಕಾರ್ಯನಿರತವಾಗಿರುತ್ತಾರೆ ಮತ್ತು ಕೆಲವು ವಿದ್ಯಾರ್ಥಿಗಳು ಅದನ್ನು ಇಷ್ಟಪಡುವುದಿಲ್ಲ ಕೆಲವು ವಿದ್ಯಾರ್ಥಿಗಳು ತಮ್ಮ ಸಲಹೆಗಾರರನ ಬಳಿ ಪ್ರತಿ ವಾರ ಹಂಚಿಕೊಳ್ಳಲು ಬಯಸುತ್ತಾರೆ ಮತ್ತು ಸರಳ ಚರ್ಚೆಯಂತೆ ಅಭಿಜಿತ್ ಹೇಳಿದಂತೆ ಸಲಹೆಗಾರನು ನಿಮಗೆ ಆಲೋಚನೆಗಳನ್ನು ನೀಡುವ ಮೊದಲು ಒಂದು ಸರಳವಾದ ಚರ್ಚೆ ನಡೆಯಲಿದೆ ಕೇಳುವ ಕಿವಿ ಕೇವಲ ನಿಮಗೆ ಕಲ್ಪನೆಗಳನ್ನು ನೀಡುತ್ತದೆ ಹಾಗಾಗಿ ಸಲಹೆಗಾರರನ್ನು ಆಯ್ಕೆಮಾಡುವಲ್ಲಿ ಹಲವಾರು ಅಂಶಗಳಿವೆ ಎಂದು ಭಾವಿಸುತ್ತೇನೆ ಮತ್ತು ನಿಮ್ಮ ಪಾತ್ರ ಏನು ಎಂಬುದರ ಕುರಿತು ಒಂದು ಪಾತ್ರವಾಗಿ ವೀಕ್ಷಿಸಲು ಹಲವು ಅಂಶಗಳಿವೆ ಮತ್ತು ಹೌದು ನಾವು ಬಹುಶಃ ಇದನ್ನು ರೂಪಿಸುತ್ತೇವೆ ಎಂದು ನಾನು ಭಾವಿಸುತ್ತೇನೆ ದೇಶಪಾಂಡೆ ಮತ್ತು ಮೂಲಭೂತ ಮತ್ತೆ ದಿನಚರಿಯ ಕಡೆಗೆ ಹಿಂತಿರುಗಿ ಟಿಪ್ಪಣಿಗಳನ್ನು ತೆಗೆದುಕೊಂಡು ವಿಷಯಗಳನ್ನು ಗಮನಸೆಳೆಯುವುದು ನೀವು ಏನು ಮಾಡಿದ್ದೀರಿ ಎಂಬುದರ ವ್ಯವಸ್ಥಿತ ಏಕೀಕರಣವನ್ನು ಮಾಡುವಿರಿ ನೀವು ಏನು ಮಾಡಲು ಬಯಸುತ್ತೀರಿ ಸಮಯ ನಿರ್ವಹಣೆ ಇದು ಬಹಳಷ್ಟು ಮುಖ್ಯವಾದುದು ಏಕೆಂದರೆ ಅದು ದೀರ್ಘಕಾಲೀನ ಪ್ರಕ್ರಿಯೆಯಾಗಿದೆ ಮತ್ತು ವಿದ್ಯಾರ್ಥಿ ಈ ವಿಷಯಗಳ ಬಗ್ಗೆ ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಸಮಯವು ಮುಂದುವರೆದಂತೆ ಈ ಕೆಲವು ವಿಷಯಗಳನ್ನು ವಾಸ್ತವವಾಗಿ ಅನುಷ್ಠಾನಗೊಳಿಸಬೇಕು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಒಂದು ಅಂತಿಮ ವಿಷಯವನ್ನು ಮುಚ್ಚಿ ಆದ್ದರಿಂದ ಆರಂಭದಲ್ಲಿ ನೀವು ಯೋಚಿಸಬಹುದು ಸಲಹೆಗಾರರಲ್ಲಿ ವಿದ್ಯಾರ್ಥಿಗಿಂತ ಹೆಚ್ಚು ಜ್ಞಾನ ಅಥವಾ ಪ್ರದೇಶದ ಹೆಚ್ಚಿನ ಜಾಗೃತಿ ಇದೆ ಆದರೆ ದಿನದ ಅಂತ್ಯದಲ್ಲಿ ಪ್ರಮೇಯ ಸಿದ್ಧವಾದಾಗ ಆ ವಿಷಯದಲ್ಲಿ ವಿದ್ಯಾರ್ಥಿಯು ತಜ್ಞನಾಗಿದ್ದಾನೆ ಪ್ರಮೇಯದಲ್ಲಿ ಈ ನಿರೀಕ್ಷೆಯಿದೆ ತಂಗಿರಾಲಾ ಮತ್ತು ಸಾಮಾನ್ಯವಾಗಿ ಸಲಹೆಗಾರನು ಕೆಲಸ ಮಾಡಲು ಮುಂದಿನ ಸಮಸ್ಯೆ ಯಾವುದು ಎಂಬುದರ ಬಗ್ಗೆ ಮಾಹಿತಿ ನೀಡಲು ವಿದ್ಯಾರ್ಥಿಗೆ ಹುಡುಕುತ್ತಾರೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ನಿಖರವಾಗಿ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಆದ್ದರಿಂದ ಇದು ಒಂದು ಪಾತ್ರದ ಹಿಮ್ಮುಖವಾಗಿದೆ ಪ್ರೊಫೆಸರ್ ತಂಗಿರಾಲಾ ಅಂದರೆ ನೀವು ಪದವಿಯನ್ನು ಪಡೆಯಲು ಸಿದ್ಧರಿದ್ದಾರೆ ಎಂದರ್ಥ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ನೀವು ಬಿಡಲು ಸಿದ್ಧರಿದ್ದೀರಿ ತಂಗಿರಾಲಾ ಹಸಿರು ಸಿಗ್ನಲ್ ಆನ್ ಆಗಿದೆ ಪ್ರತಾಪ್ ಹರಿಡೋಸ್ ಅರುಣ್ ಮೊದಲೇ ಹೇಳಿದ ವಿಷಯಕ್ಕೆ ನಾನು ಸೇರಿಸಲು ಇಷ್ಟಪಡುತ್ತೇನೆ ಇದು ನಿಮಗೆ ತಿಳಿದಿದೆ ನಿಮ್ಮ ಫಲಿತಾಂಶಗಳನ್ನು ವ್ಯಾಖ್ಯಾನಿಸಲು ಸಹಾಯ ಮಾಡುವಲ್ಲಿ ಸಲಹೆಗಾರನ ಪಾತ್ರ ಆದ್ದರಿಂದ ಮೂಲಭೂತವಾಗಿ ಸಲಹೆಗಾರನು ಅನುಭವವನ್ನು ತರುತ್ತದೆ ಆ ಪ್ರದೇಶದಲ್ಲಿ ಅನುಭವ ಮತ್ತು ಸಲಹೆಗಾರ ಮತ್ತು ವಿದ್ಯಾರ್ಥಿ ಸಂಬಂಧದ ಆ ಸಂಬಂಧದಲ್ಲಿ ಕೊನೆಯಲ್ಲಿ ನೀವು ಪರಿಶೀಲಿಸುವ ನಿರ್ದಿಷ್ಟ ಅಂಶ ಹೆಚ್ಚು ಅನುಭವ ಮತ್ತು ಜ್ಞಾನವನ್ನು ಆದರೆ ಸಾಮಾನ್ಯವಾಗಿ ಮತ್ತು ಪಿಎಚ್ಡಿ ಮುಂಚಿನ ದಿನಗಳಲ್ಲಿ ನಿಮ್ಮ ಸಲಹೆಗಾರರಿಗೆ ಆ ಪ್ರದೇಶದಲ್ಲಿ ಬಹಳಷ್ಟು ಅನುಭವವಿದೆ ಆದ್ದರಿಂದ ನೀವು ಫಲಿತಾಂಶಗಳನ್ನು ಅವನಿಗೆ ಅಥವಾ ಅವಳೊಂದಿಗೆ ಪ್ರಸ್ತುತಪಡಿಸಿದಾಗ ಮತ್ತು ನಿಮ್ಮ ಸಲಹೆಗಾರರೊಂದಿಗೆ ಫಲಿತಾಂಶಗಳನ್ನು ಚರ್ಚಿಸಿ ಸಾಮಾನ್ಯವಾಗಿ ಸಲಹೆಗಾರನ ಪಾತ್ರವು ನಿಮ್ಮ ಕೆಲಸದ ಬಗ್ಗೆ ದೃಷ್ಟಿಕೋನವನ್ನು ಹೊಂದಿರಲು ಸಹಾಯ ಮಾಡುತ್ತದೆ ಆದ್ದರಿಂದ ಕೆಲವೊಮ್ಮೆ ವಿದ್ಯಾರ್ಥಿಯಾಗಿ ನೀವು ಆ ಪ್ರದೇಶದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿಲ್ಲದಿರುವುದರಿಂದ ನಿಮ್ಮ ಫಲಿತಾಂಶದ ಒಂದು ನಿರ್ದಿಷ್ಟ ಅಂಶಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬಹುದು ಆದರೆ ಸಲಹೆಗಾರನು ನಿಮಗೆ ಹೇಳಲು ಉತ್ತಮ ಸ್ಥಿತಿಯಲ್ಲಿರಬಹುದು ಅದು ಆ ಫಲಿತಾಂಶದ ಅತ್ಯಂತ ನಿರ್ಣಾಯಕ ಅಂಶವಲ್ಲ ಆದರೆ ನೀವು ಏನನ್ನಾದರೂ ಪ್ರಸ್ತುತಪಡಿಸುತ್ತೀರಿ ಯಾವುದೋ ಹೆಚ್ಚು ಆಸಕ್ತಿದಾಯಕವಾಗಿದೆ ಹಾಗಾಗಿ ಚರ್ಚಿಸಲು ನಿಮ್ಮ ಆಲೋಚನೆಗಳನ್ನು ಮತ್ತೊಮ್ಮೆ ಪರಿಗಣಿಸಲು ನಿಮಗೆ ಅವಕಾಶ ನೀಡುತ್ತದೆ ಮತ್ತು ಬಹುಶಃ ನಿಮಗೆ ತಿಳಿದಿರುವಂತೆ ನಿಮ್ಮ ಸಲಹೆಗಾರರೊಂದಿಗೆ ನಿಮ್ಮ ಆಲೋಚನೆಗಳನ್ನು ಬೌನ್ಸ್ ಮಾಡುವುದು ಮತ್ತು ಆ ಅನುಭವವನ್ನು ಪಡೆದುಕೊಳ್ಳಲು ನಿಮಗೆ ಸಹಾಯ ಮಾಡಬಹುದು ನಿಮ್ಮ ಸಲಹೆಗಾರನು ವರ್ಷಗಳಲ್ಲಿ ಹೊಂದಿದ್ದ ರೀತಿಯ ಅನುಭವವೆಂದರೆ ಅದು ಆ ಸಂವಹನವನ್ನು ಹೊಂದಿರುವಾಗ ನಿಮಗೆ ವರ್ಗಾವಣೆಯಾಗುತ್ತಿದೆ ಹಾಗಾಗಿ ವಿದ್ಯಾರ್ಥಿ ಮತ್ತು ಸಲಹೆಗಾರರ ರೀತಿಯ ಪಾತ್ರಗಳು ಎಲ್ಲಿ ಒಟ್ಟಿಗೆ ಬರುತ್ತವೆ ಎಂದು ನಾನು ಯೋಚಿಸುತ್ತೇನೆ ಫಣಿಕುಮಾರ್ ಹೌದು ವರ್ತನೆಯ ಬಗ್ಗೆ ಒಂದು ಮಾತು ಮನೋಭಾವಕ್ಕೆ ಬಂದಾಗ ದೀರ್ಘಾವಧಿಯ ಉದ್ದೇಶವನ್ನು ಇರಿಸಿಕೊಳ್ಳುವಲ್ಲಿ ನಾವು ತುಂಬಾ ಆರೋಗ್ಯಕರ ಧೋರಣೆಯನ್ನು ಹೊಂದಿರಬೇಕು ಎಂದು ನಾನು ಹೇಳಲು ಬಯಸುತ್ತೇನೆ ಆದರೆ ದಿನನಿತ್ಯದ ಆಧಾರದ ಮೇಲೆ ಬಹಳ ಸ್ಥಿರವಾದ ಶೈಲಿಯಲ್ಲಿ ಕೆಲಸ ಮಾಡುವುದು ಜರ್ನಲ್ ಅನ್ನು ಇಟ್ಟುಕೊಂಡು ನಂತರ ಹೆಚ್ಚುತ್ತಿರುವ ರೀತಿಯಲ್ಲಿ ಮುಂದುವರಿಯುವುದು ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಎಂದು ಕರೆಯಲಾಗುವ ಏನಾದರೂ ವ್ಯಕ್ತಿಯು ಏನನ್ನೋ ತಕ್ಷಣವೇ ತುರ್ತಾಗಿ ಬಯಸುತ್ತಾರೆ ಮತ್ತು ನಂತರ ಚಿಕ್ಕದಾದ ಅಡಚಣೆಯನ್ನು ಬಯಸುತ್ತಾರೆ ಆಗ ಅದು ವ್ಯಕ್ತಿಯಿಂದ ಸಂಪೂರ್ಣವಾಗಿ ದೂರವಿದೆ ಖಂಡಿತ ಆ ರೀತಿಯ ಒಂದು ಮನೋಭಾವದ ಅಡಿಯಲ್ಲಿ ಇರಬೇಕು ಎಂದು ನಿಮಗೆ ತಿಳಿದಿದೆ ದೀರ್ಘಕಾಲೀನ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ತಂಗಿರಾಲಾ ತಾಳ್ಮೆಯಿಂದಿರಿ ಫಣಿಕುಮಾರ್ ತಾಳ್ಮೆಯಿಂದಿರಿ ನಂತರ ಚಿಪ್ಪಿಂಗ್ ದೂರ ಇರಿಸಿ ತದನಂತರ ನೀವು ಅಂತಿಮವಾಗಿ ನಿಮ್ಮ ಪ್ರಬಂಧವನ್ನು ರಚಿಸಿ ತಂಗಿರಾಲ ಆದ್ದರಿಂದ ತಾಳ್ಮೆಯಿಂದಿರಿ ರೋಗಿಯಾಗಬೇಡ ಪ್ರತಾಪ್ ಹರಿಡೋಸ್ ಆದ್ದರಿಂದ ಬಹುಶಃ ಈಗ ನೀವು ಅದರ ಬಗ್ಗೆ ಮಾತನಾಡಬಹುದು ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಅದು ನಿಜಕ್ಕೂ ತೆರೆದಿಡುತ್ತದೆ ನಿಮಗೆ ತಿಳಿದಿದೆ ಫಣಿ ಏನು ಹೇಳುತ್ತಿದ್ದಾನೆ ಎಂದು ನೀವು ದೀರ್ಘಾವಧಿಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು ಆ ದೀರ್ಘಾವಧಿಯೊಂದಿಗೆ ಮನಸ್ಸಿನಲ್ಲಿ ವಿಚಾರಣೆಗಳು ಬರಲಿವೆ ಹುದ್ದೆಗಳು ಬರಲಿವೆ ನಾನು ಯೋಚನೆ ಪ್ರಾರಂಭಿಸುವೆನೆಂದು ನಿಮಗೆ ಗೊತ್ತಿದೆ ನಾನು ಏನು ಮಾಡಬಹುದು ಮತ್ತು ನೀವು ಮಾಡುವ ಎಲ್ಲಾ ಸಂಶೋಧನೆಗಳ ಆಧಾರದ ಮೇಲೆ ವಿಚಾರಣೆಯ ಮೂಲ ಆತ್ಮವು ಅಗತ್ಯವಾಗಿರುತ್ತದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಕೋರ್ಸ್ ಆಧಾರಿತ ಪ್ರೋಗ್ರಾಂ ಮತ್ತು ಸಂಶೋಧನಾ ಆಧಾರಿತ ಕಾರ್ಯಕ್ರಮಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಅದು ನೀವು ಏನನ್ನಾದರೂ ತಿಳಿದುಕೊಳ್ಳಬಹುದು ಆದರೆ ನೀವು ಸಂಶೋಧನೆ ಮಾಡುವಾಗ ನೀವು ಅಲ್ಲಿ ನಿಲ್ಲುವುದಿಲ್ಲ ನೀವು ಈಗ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಈ ಕ್ಷೇತ್ರದಲ್ಲಿ ನಾನು ಬೇರೆ ಏನು ಮಾಡಬಹುದು ಈ ಕ್ಷೇತ್ರದಲ್ಲಿ ಜನರು ಬೇರೆ ಏನು ಮಾಡುತ್ತಿದ್ದಾರೆ ಅವರು ಏನು ಮಾಡುತ್ತಿದ್ದಾರೆ ಎಂಬುದಕ್ಕೆ ನಾನು ಯಾವ ವ್ಯತ್ಯಾಸವನ್ನು ಮಾಡಬಹುದು ತದನಂತರ ನಾನು ಇದನ್ನು ಪ್ರಯತ್ನಿಸಿದರೆ ನೀವು ಬಹುಶಃ ಹೇಳಬಹುದು ಆದ್ದರಿಂದ ಅದು ಮೊದಲಿಗೆ ಎಲ್ಲವನ್ನೂ ಬಯಸುತ್ತದೆ ಅಂದರೆ ಈ ಪರಿಕಲ್ಪನೆಯನ್ನು ಸ್ವಲ್ಪಮಟ್ಟಿಗೆ ಬದಲಾಯಿಸಿದರೆ ಆ ಪ್ರದೇಶವನ್ನು ಮೇಕ್ಅಪ್ ಮಾಡುವ ವಿಭಿನ್ನ ಆಲೋಚನೆಗಳ ಒಂದು ಅರ್ಥಗರ್ಭಿತ ತಿಳುವಳಿಕೆಯನ್ನು ತಿಳಿಸುತ್ತದೆ ಆದ್ದರಿಂದ ನೀವು ವಿಶ್ಲೇಷಣಾತ್ಮಕವಾಗಿ ಊಹಿಸಲು ಸಾಧ್ಯವಾಗುತ್ತದೆ ಸರಿಯಾದ ಪ್ರಶ್ನೆಯನ್ನು ಕೇಳಿ ಕೆಲವು ಉತ್ತರವನ್ನು ನೀಡಿ ತದನಂತರ ಅದನ್ನು ಪರಿಶೀಲಿಸಿ ತಂಗಿರಾಲ ಅವಿಭಾಜ್ಯ ಅಂಶವು ಸ್ಥಿರತೆ ಎಂದು ನಾನು ಭಾವಿಸುತ್ತೇನೆ ಮತ್ತು ವಾಸ್ತವವಾಗಿ ನಿರಂತರವಾದ ಈ ಪ್ರಮುಖ ವಿಷಯವು ದತ್ತಾಂಶ ಚಾಲಿತ ಮಾದರಿಯಲ್ಲಿ ಕಂಡುಬರುತ್ತದೆ ಸಹಜವಾಗಿ ಈಗ ನಾನು ಹೆಚ್ಚು ತಾಂತ್ರಿಕ ಸಂಗತಿಗಳನ್ನು ಮಾತನಾಡುತ್ತಿದ್ದೇನೆ ಆದರೆ ನೀವು ನಿಜವಾಗಿಯೂ ಒಂದು ಮಾದರಿಯನ್ನು ನಿರ್ಮಿಸಲು ಬಯಸಿದರೆ ಪ್ರಕ್ರಿಯೆಯ ಗಣಿತದ ಮಾದರಿ ಒಳಹರಿವು ನಿರಂತರವಾಗಿ ಅತ್ಯಾಕರ್ಷಕವಾಗಿದೆ ಹಾಗಾಗಿ ನೀವು ನನ್ನ ವಿದ್ಯಾರ್ಥಿಗಳಿಗೆ ಸಂಶೋಧನೆ ನಡೆಸುತ್ತಿರುವ ಒಳಹರಿವು ಪ್ರಶ್ನೆಗಳಾಗಿವೆ ಮತ್ತು ನೀವು ಪ್ರಯತ್ನಿಸುತ್ತಿರುವ ರೀತಿಯಲ್ಲಿಯೇ ಆಲೋಚಿಸುತ್ತೀರಿ ನೀವು ನಿಜವಾಗಿಯೂ ಚಿಂತಿಸುವುದನ್ನು ನಿರಂತರವಾಗಿ ಇಟ್ಟುಕೊಳ್ಳಬೇಕು ಎಂದು ನನ್ನ ವಿದ್ಯಾರ್ಥಿಗಳಿಗೆ ಹೇಳುತ್ತಿದ್ದೇನೆ ನೀವು ಮೂಲಭೂತವಾಗಿ ಒಂದು ನಿಧಿಗಾಗಿ ಬೇಟೆಯಾಡುತ್ತಿದ್ದರೆ ಮಣ್ಣಿನ ಕೆಳಗೆ ಸಮಾಧಿ ಮಾಡಲಾಗಿದೆ ಮತ್ತು ನೀವು ನಿಜವಾಗಿಯೂ ಹೇಳಲು ಸಾಧ್ಯವಿಲ್ಲ ಮತ್ತು ಇಂದು ನನಗೆ ಕೆಲವು ಅಡಿ ಡಿಗ್ ಕಾಣಿಸುತ್ತದೆ ಮತ್ತು ನಾನು ಕೆಲವು ತಿಂಗಳ ನಂತರ ಹಿಂತಿರುಗಿ ಮತ್ತು ನಂತರ ನೀವು ಮತ್ತೆ ಮತ್ತೆ ಮತ್ತೆ ಮಾಡಬೇಕು ಮತ್ತು ಹೀಗೆ ನಿಮ್ಮ ಆಲೋಚನೆಗಳು ಸಂಗ್ರಹಿಸಬೇಕು ಆದ್ದರಿಂದ ನಾನು ನಿರಂತರತೆ ಮತ್ತು ತಾಳ್ಮೆ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಮತ್ತು ಇದು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಸಂಕೀರ್ಣ ಚಿಂತನೆಯಾಗಿದೆ ಇದು ಅದ್ಭುತ ಭಕ್ಷ್ಯವಾಗಿದೆ ಆದರೆ ನಿಮಗೆ ಗೊತ್ತಾ ಭಕ್ಷ್ಯವು ಹೊರಬರುವ ಮೊದಲು ಅದು ಎಲ್ಲಾ ಕುದಿಯುವದು ಮತ್ತು ಎಲ್ಲಾ ಗೊಂದಲಮಯವಾಗಿದೆ ಆದರೆ ಯಾವಾಗ ಒಲೆ ತೆಗೆಯಲ್ಪಟ್ಟಾಗ ಮತ್ತು ಭಕ್ಷ್ಯವು ತಗ್ಗಿಸಿದಾಗ ನಿಮಗೆ ತಿಳಿದಿರುವಾಗ ಅದು ತುಂಬಾ ಸುಂದರವಾದ ರುಚಿಗೆ ಹೊರಬರುತ್ತದೆ ಆದ್ದರಿಂದ ಸ್ಪಷ್ಟತೆ ಬರುವ ಮೊದಲು ಅಸ್ತವ್ಯಸ್ತತೆ ಉಂಟಾಗುತ್ತದೆ ಅಧಿವೇಶನದಲ್ಲಿ ಖಚಿತವಾಗಿ ನೀವು ಆ ಗೊಂದಲವನ್ನು ಉಳಿಸಿಕೊಳ್ಳಲು ಮತ್ತು ಸ್ಪಷ್ಟತೆಯನ್ನು ಹುಡುಕುವ ಭರವಸೆಯೊಂದಿಗೆ ಅದನ್ನು ಸಮರ್ಥವಾಗಿ ಉಳಿಸಿಕೊಳ್ಳಬೇಕು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಅರುಣ್ ನಂತರ ನೀವು ಆ ಸ್ಪಷ್ಟತೆಯನ್ನು ಪಡೆದಾಗ ಸಂತೋಷವು ಸುತ್ತುವರೆದಿದೆ ಮತ್ತು ಸಂಶೋಧನೆ ನಡೆಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಆ ಕ್ಷಣ ನೀವು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಏನೋ ಹೊಳೆದಿದೆ ಅರುಣ್ ಕೆ ತಂಗಿರಾಲ ನೀವು ಎವರೆಸ್ಟ್ ಮೌಂಟ್ ಅನ್ನು ಕ್ಲೈಂಬಿಂಗ್ ಮಾಡುತ್ತಿರುವಿರಿ ಮತ್ತು ಜನರು ಹೋಗಿದ್ದ ಎಲ್ಲಾ ನೋವನ್ನು ಮರೆತಿದ್ದಾರೆ ಆಂಡ್ರ್ಯೂ ಥಂಗರಾಜ್ ಪ್ರತಿಯೊಬ್ಬರೂ ಪ್ರತಿ ಸಂಶೋಧಕನೂ ಆ ಕ್ಷಣದಲ್ಲಿ ಕೆಲಸ ಮಾಡುತ್ತಾನೆ ಇದು ಸ್ವಲ್ಪ ಸಮಯದ ಸ್ವಲ್ಪವೇ ಆಗಿದೆ ಆದರೆ ನಿಯಮಿತ ಕೋರ್ಸ್ ಕೆಲಸ ಮತ್ತು ಸಂಶೋಧನಾ ಕಾರ್ಯಗಳ ನಡುವಿನ ವ್ಯತ್ಯಾಸವನ್ನು ನಾನು ಹೇಳುತ್ತಿದ್ದೇನೆ ಆದರೆ ಸಂಶೋಧನೆಯ ಸಮಯದಲ್ಲಿ ಏನು ಮಾಡಬೇಕೆಂಬುದು ನಿಜವಾಗಿ ಹೋಲುವಂತಹ ಜನರಿಂದ ನೋಡಲ್ಪಟ್ಟಿರುವ ಒಂದು ವಿಷಯವನ್ನು ನಾನು ಗಮನಿಸೋಣ ನೀವು ನಿಯಮಿತವಾಗಿ ಕೋರ್ಸ್ ಕೆಲಸಕ್ಕೆ ಹೆಚ್ಚಿನ ಶಿಕ್ಷಣಕ್ಕಾಗಿ ಒಳ್ಳೆಯ ವಿದ್ಯಾರ್ಥಿಗಳು ನೋಟ್ಬುಕ್ ಅನ್ನು ಹೊಂದಿದ್ದಾರೆ ಮತ್ತು ನೋಟ್ಬುಕ್ ಕೊನೆಗೊಳ್ಳುತ್ತದೆ ಅವರು ಮತ್ತೊಂದು ಟಿಪ್ಪಣಿ ಪುಸ್ತಕವನ್ನು ತೆಗೆದುಕೊಳ್ಳುತ್ತಾರೆ ಅದು ಸಂಶೋಧನೆಯಲ್ಲಿ ಬಹಳ ಮುಖ್ಯವಾಗಿದೆ ಆದ್ದರಿಂದ ಸಂಶೋಧನೆಯು ಕೋರ್ಸ್ ಕೆಲಸದಿಂದ ಭಿನ್ನವಾಗಿರುವುದರಿಂದ ನಾನು ನೋಟ್ಬುಕ್ ಹೊಂದಿಲ್ಲ ಎಂದು ಯೋಚಿಸಬೇಡಿ ನೀವು ನೋಟ್ಬುಕ್ ಹೊಂದಿಲ್ಲದ ಕೆಲವೇ ಗಂಭೀರ ಸಂಶೋಧಕರನ್ನು ಕಾಣಬಹುದು ಪ್ರತಿಯೊಬ್ಬರಿಗೂ ನೋಟ್ಬುಕ್ ಇದೆ ಅವರು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅವರು ಏನಾದರೂ ನೋಡುತ್ತಿದ್ದಾರೆ ಇದು ಈ ದಿನಗಳಲ್ಲಿ ದೈಹಿಕ ಸೂಚನೆಯಾಗಿರದೇ ಇರಬಹುದು ಇದು ಕೆಲವು ಜನರಿಗೆ ಎಲೆಕ್ಟ್ರಾನಿಕ್ ಆಗಿರಬಹುದು ಆದರೆ ಆ ನೋಟ್ಬುಕ್ ಇರುತ್ತದೆ ಮತ್ತು ಅದು ಭರಿಸಲಾಗುವುದಿಲ್ಲ ನೀವು ನಿಮ್ಮೊಂದಿಗೆ ಒಂದು ನೋಟ್ಬುಕ್ ಅನ್ನು ಹೊಂದಿರಬೇಕು ಕೆಳಗೆ ಇಟ್ಟುಕೊಳ್ಳಿ ನಿಯಮಿತವಾಗಿ ಏನಾದರೂ ಕೆಲಸ ಮಾಡಿ ಪ್ರತಿಯೊಂದು ದಿನವೂ ಹೆಚ್ಚಿನ ಸಮಯವನ್ನು ಏನಾದರೂ ಖರ್ಚು ಮಾಡಲಾಗುವುದು ನೀವು ಪಡೆಯುವ ಹೆಚ್ಚಿನ ಫಲಿತಾಂಶಗಳು ಯಾವುದೇ ವ್ಯತ್ಯಾಸವಿಲ್ಲ ಅರುಣ್ ಕೆ ತಂಗಿರಾಲಾ ಸಂಶೋಧನೆಗಾಗಿ ನಾನು ಸಿಲ್ಲಿ ಪ್ರಶ್ನೆಗಳನ್ನು ಕೇಳಲು ಸಿದ್ಧರಾಗಿರಬೇಕು ಸಿಲ್ಲಿ ಪ್ರಶ್ನೆಗಳಂತೆ ಏನೂ ಇಲ್ಲ ಆದರೆ ಕೆಲವು ಹಂತಗಳಲ್ಲಿ ನೀವು ವರ್ಷಗಳವರೆಗೆ ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂಬುದರ ಬಗ್ಗೆ ನಿಮ್ಮ ಸ್ವಂತ ಜ್ಞಾನವನ್ನು ಪ್ರಶ್ನಿಸಬಹುದು ಮತ್ತು ಇದ್ದಕ್ಕಿದ್ದಂತೆ ನೀವು ಒಂದು ಹಂತಕ್ಕೆ ಬರುತ್ತಾರೆ ಮತ್ತು ನಾನು ಇದನ್ನು ನಿಜವಾಗಿಯೂ ತಿಳಿದಿದ್ದೇನೆ ಎಂದು ಹೇಳಬಹುದು ಅಥವಾ ಕೆಲವೊಮ್ಮೆ ನಾನು ಹೇಳುತ್ತೇನೆ ನೀವು ಬಹುಶಃ ಕುಳಿತುಕೊಳ್ಳಿ ಮತ್ತು ಕೇಳಲು ನಿಜವಾಗಿಯೂ 1 ಪ್ಲಸ್ 2 ಸಮನಾಗಿರುತ್ತದೆ 3 ಹೀಗೆ ಅಂಕಗಳು ಇವೆ ಎಂದು ನಾನು ಅರ್ಥ ನೀವು ಹಾಗೆ ಕೆಲವು ನಿಜವಾದ ಕ್ಷಣಗಳ ಮೂಲಕ ಹೋಗಿ ಮತ್ತು ನೀವು ತಯಾರು ಸಂಶೋಧನೆಯ ಇತರ ಅವಿಭಾಜ್ಯ ಭಾಗವಾದ ನೀವು ಏನು ಮಾಡಬಹುದೆಂಬುದರ ಬಗ್ಗೆ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳುವುದು ವರ್ತನೆ ಎಂದು ನಾನು ಹೇಳುತ್ತೇನೆ ಪ್ರತಿಕ್ರಿಯೆಯು ಬಹಳ ಮುಖ್ಯವಾದ ಭಾಗವಾಗಿದೆ ಎಂದು ನಾನು ಭಾವಿಸುತ್ತೇನೆ ಸಲಹೆಗಾರರೊಂದಿಗೆ ನಿಮ್ಮ ಸಭೆಗಳಿಂದ ಪ್ರತಿಕ್ರಿಯೆ ನಿಮ್ಮ ಸ್ವಂತ ಫಲಿತಾಂಶಗಳಿಂದ ಪ್ರತಿಕ್ರಿಯೆ ನೀವು ಮಾಡಿದ ತಪ್ಪುಗಳಿಂದ ಪ್ರತಿಕ್ರಿಯೆ ಎಲ್ಲವೂ ನಿಮ್ಮ ಯಶಸ್ಸು ನಿಮಗೆ ಪ್ರತಿಕ್ರಿಯೆ ಎಲ್ಲವೂ ನೀಡುತ್ತದೆ ಪ್ರೊಫೆಸರ್ ಆಂಡ್ರ್ಯೂ ಹಾಗಾಗಿ ನನ್ನಲ್ಲಿ ಒಬ್ಬ ವಿದ್ಯಾರ್ಥಿಯು ನನಗೆ ನೆನಪಿದೆ ನಾನು ಈ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿಲ್ಲವೆಂದು ನಾನು ಭಾವಿಸುತ್ತಿಲ್ಲ ಅದು ಅದ್ಭುತ ಮತ್ತು ಎಲ್ಲವನ್ನೂ ಹೊಂದುತ್ತದೆ ಎಂದು ನಾನು ಭಾವಿಸಿದೆವು ಆದರೆ ಸಂಶೋಧನೆಯ ನಂತರ ನಾನು ಸುಮಾರು 80 ಪ್ರತಿಶತದಷ್ಟು ಉತ್ತೇಜಕ ಸ್ಟಫ್ ಮಾಡುವುದರಿಂದ ನಾನು ಕೇವಲ 20 ಪ್ರತಿಶತದಷ್ಟು ರೋಮಾಂಚಕಾರಿ ವಿಷಯವನ್ನು ಮಾಡುತ್ತಿದ್ದೇನೆ 80 ನಷ್ಟು ಸಮಯ ನಾನು ಸಿಮ್ಯುಲೇಶನ್ ಅನ್ನು ಕೋಡಿಂಗ್ ಮಾಡಿದ್ದೇನೆ ಅಥವಾ ಏನಾದರೂ ಮಾಡುತ್ತಿದ್ದೇನೆ ಸ್ಪೀಕರ್ 3 ಇದು 80 20 ನಿಯಮ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಇದು ಬಹಳಷ್ಟು ಚಾತುರ್ಯ ಮತ್ತು ದಿನನಿತ್ಯದ ಸಂಗತಿಯಾಗಿದೆ ಮತ್ತು ಅದು ಪ್ರತಿಯೊಂದು ಕ್ಷೇತ್ರಕ್ಕೂ ಸಾಮಾನ್ಯವಾಗಿರುತ್ತದೆ ನೀವು ಕ್ರಿಕೆಟ್ ಪಿಚ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರನ್ನು 20 ರಷ್ಟು ಸಮಯವನ್ನು ನೋಡುತ್ತೀರಿ ತಂಗಿರಾಲ ನಿಜ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಆದ್ದರಿಂದ ಅವರ ಸಮಯದ 80 ಅವರು ಕೆಲವು ಪರದೆಗಳನ್ನು ಅಭ್ಯಾಸ ಮಾಡುತ್ತಿದ್ದಾರೆ ತಂಗಿರಾಲಾ ಹೌದು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಅಂತರ್ಜಾಲದಲ್ಲಿ ಮಾಡುವುದು ಆದ್ದರಿಂದ ಪ್ರತಿಯೊಂದು ಪ್ರದೇಶದಲ್ಲೂ ಇದು ಸಂಭವಿಸುತ್ತದೆ ನೀವು ಅದನ್ನು ಆನಂದಿಸಬಹುದು ನನಗೆ ಖಚಿತವಾಗಿದೆ ಸಚಿನ್ ತೆಂಡುಲ್ಕರ್ ತನ್ನ ಕ್ರಿಕೆಟ್ ಅನ್ನು ಆನಂದಿಸುತ್ತಾನೆ ಅದರ ಬಗ್ಗೆ ಯಾವುದೇ ಸಂದೇಹವೂ ಇಲ್ಲ ಆದರೆ ಇದು ಒಂದು ಸಮಾನ ಪ್ರಮಾಣದ ವಾಡಿಕೆಯನ್ನೂ ಒಳಗೊಂಡಿರುತ್ತದೆ ಮತ್ತು ನೀವು ನಿಜಕ್ಕೂ ಭಾವೋದ್ರಿಕ್ತರಾಗಿದ್ದರೂ ಸಹ ನೀವು ಸಿದ್ಧರಾಗಿರಬೇಕು ಮತ್ತು ನಿಮ್ಮ ಪ್ರದೇಶವನ್ನು ನೀವು ಆನಂದಿಸುತ್ತೀರಿ ನೀವು ನಿಯಮಿತವಾಗಿ ಸಿದ್ಧರಾಗಿರಬೇಕು ಪ್ರೊಫೆಸರ್ ತಂಗಿರಾಲಾ ಚೆಂಡನ್ನು ಹೇಗೆ ಬರುತ್ತಾನೆ ಮತ್ತು ಇನ್ನೊಂದೆಡೆ ಹೇಗೆ ಎಂದು ಹಲವು ಸಂಶೋಧನೆಗಳನ್ನು ಮಾಡಿದ್ದಾನೆ